ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 3 ನೇ ಪಾಠಕ್ಕೆ ಸುಸ್ವಾಗತ ನನ್ನ ಹೆಸರು ಡಾ ಬಿಪ್ಲ್ಯಾಬ್ ದತ್ತಾ Prof Biplab Datta ಮತ್ತು ಇವು ನನ್ನ ಸಂಪರ್ಕ ವಿವರಗಳಾಗಿವೆ ಅಲ್ಲಿ ನೀವು ನನ್ನನ್ನು ಕರೆಯಬಹುದು ಪಾಠವನ್ನು ಅಭ್ಯಸಿಸಿದ ಮೇಲೆ ಕೋರ್ಸ್ ಬಗ್ಗೆ ನನಗೆ ಬರೆದ ನಂತರ ನಿಮ್ಮ ಪ್ರತಿಕ್ರಿಯೆಗೆ ಪ್ರತಿಕ್ರಿಯಿಸಲು ನನಗೆ ತುಂಬಾ ಸಂತೋಷವಾಗುತ್ತದೆ ಸೇವಾ ವ್ಯವಸ್ಥೆಯ ಬಗ್ಗೆ 3 ನೇ ಪಾಠವನ್ನು ನಾವು ನೋಡುತ್ತೇವೆ ಆದ್ದರಿಂದ ಇಲ್ಲಿ 2 ವಿಷಯಗಳಿವೆ ಸೇವಾ ವ್ಯವಸ್ಥೆ ಮತ್ತು ಸಹ ಉತ್ಪಾದನೆ ಹಾಗಾದರೆ ವ್ಯವಸ್ಥೆ ಏನು ವ್ಯವಸ್ಥೆ ಅನ್ನು ಕಪ್ಪು ಪೆಟ್ಟಿಗೆ ಎಂದು ವಿವರಿಸಬಹುದು ಇದರಲ್ಲಿ ಹೊರಹರಿವನ್ನು ಉತ್ಪಾದಿಸಲು ಒಳಹರಿವಿನಲ್ಲಿ ರೂಪಾಂತರ ಚಟುವಟಿಕೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಮೂಲತಃ ಕಪ್ಪು ಪೆಟ್ಟಿಗೆಯಾಗಿದೆ ಮತ್ತು ಕಪ್ಪು ಪೆಟ್ಟಿಗೆಗೆ ಇನ್ಪುಟ್ ಮತ್ತು ನಂತರ ಔಟ್ಟ್ಪುಟ್ ಇದೆ ಆದ್ದರಿಂದ ಕಪ್ಪು ಪೆಟ್ಟಿಗೆ ಮತ್ತು ಇನ್ಪುಟ್ ಮತ್ತು ಔಟ್ಟ್ಪುಟ್ ಸಿಸ್ಟಮ್ಗೆ ಒಟ್ಟಿಗೆ ಇರಬಹುದು ಆದ್ದರಿಂದ ಸೇವಾ ವ್ಯವಸ್ಥೆಯು ಸ್ವಲ್ಪಮಟ್ಟಿಗೆ ಈ ರೀತಿಯಾಗಿರುವುದನ್ನು ನೀವು ನೋಡುತ್ತೀರಿ ಸರ್ವಿಸ್ಕೇಪ್ ಇದೆ ಸರ್ವಿಸ್ಕೇಪ್ ಎನ್ನುವುದು ಸೇವೆಯನ್ನು ಒದಗಿಸುವ ಸ್ಥಳವಾಗಿದೆ ಆದ್ದರಿಂದ ಇದು ಥಿಯೇಟರ್ ಆಗಿರಬಹುದು ಅಥವಾ ಅದು ರೆಸ್ಟೋರೆಂಟ್ ರೂಮ್ ಆಗಿರಬಹುದು ಅಥವಾ ಅದು ಕ್ಲಾಸ್ ರೂಮ್ ಆಗಿರಬಹುದು ಆದ್ದರಿಂದ ಅದು ಸೇವಾಸ್ಕೇಪ್ ಆಗಿದೆ ಆ ಸೇವಾಸ್ಕೇಪ್ನಲ್ಲಿ ಗ್ರಾಹಕರ ಆಸ್ತಿಯ ಇನ್ಪುಟ್ ಇದೆ ಆದ್ದರಿಂದ ಎರಡೂ ಗ್ರಾಹಕರು ಮತ್ತೆ ಅವರ ಆಸ್ತಿಗಳು ಇನ್ಪುಟ್ ಆಗಿವೆ ಆದ್ದರಿಂದ ಒಡೆದ ವ್ಯಕ್ತಿಯ ಕಾರು ಇರಬಹುದು ಆದ್ದರಿಂದ ಅವರು ಒಡೆದ ಕಾರಿನೊಂದಿಗೆ ಅಥವಾ ಹಾನಿಗೊಳಗಾದ ಕಾರಿನೊಂದಿಗೆ ಸೇವಾ ರಂಗಕ್ಕೆ ಬರುತ್ತಿದ್ದಾರೆ ಮತ್ತು ಅವರು ಸರ್ವಿಸ್ಕೇಪ್ಗೆ ಪ್ರವೇಶಿಸುತ್ತಿದ್ದಾರೆ ಈಗ ಇಲ್ಲಿ ಸರ್ವರ್ಗಳು ಮತ್ತು ಗ್ರಾಹಕರ ಸಮಯ ಮತ್ತು ಸಂಪನ್ಮೂಲಗಳು ಒಳಹರಿವಿನಂತೆ ಪ್ರಕ್ರಿಯೆಗೆ ಬರುತ್ತವೆ ಆದ್ದರಿಂದ ಸರ್ವರ್ ಸ್ವಲ್ಪ ಸಮಯವನ್ನು ನೀಡುತ್ತದೆ ಮತ್ತು ಒಡೆದ ಕಾರಿನ ಮೇಲೆ ಕೆಲವು ಸಂಪನ್ಮೂಲಗಳನ್ನು ಖರ್ಚು ಮಾಡುತ್ತದೆ ಮತ್ತು ಗ್ರಾಹಕರು ಸ್ವಲ್ಪ ಸಮಯ ಮತ್ತು ಸಂಪನ್ಮೂಲಗಳನ್ನು ಸಹ ನೀಡುತ್ತಾರೆ ಮತ್ತು ಇವೆಲ್ಲವೂ ಒಟ್ಟಾಗಿ ಪ್ರಕ್ರಿಯೆಗೆ ಒಳಹರಿವಾಗಿರುತ್ತದೆ ಈಗ ಪ್ರಕ್ರಿಯೆಯು ರೂಪಾಂತರ ಪ್ರಕ್ರಿಯೆಯಾಗಿದ್ದು ಅಲ್ಲಿ ಅಗತ್ಯತೆಗಳನ್ನು ಪೂರೈಸಲಾಗುತ್ತದೆ ಆದ್ದರಿಂದ ಅಗತ್ಯತೆಗಳನ್ನು ಪೂರೈಸಲು ಮತ್ತು ಕೆಲವು ನಿರೀಕ್ಷೆಗಳನ್ನು ಪೂರೈಸಲು ಕೆಲವು ಬದಲಾವಣೆಗಳನ್ನು ಮಾಡಲಾಗುತ್ತದೆ ಈಗ ಅಗತ್ಯಗನುಸಾರ ಕಾರನ್ನು ಸರಿಯಾಗಿ ಸರಿಪಡಿಸಲಾಗಿದೆ ಮತ್ತು ಸೇವೆಯ ನಿರೀಕ್ಷೆಗಳೆಂದರೆ ಅದನ್ನು ಎಚ್ಚರಿಕೆಯಿಂದ ನಿರ್ವಹಿಸಲಾಗುತ್ತದೆ ಮತ್ತು ಗ್ರಾಹಕರು ತೃಪ್ತಿ ಅಥವಾ ಸಂತೋಷವನ್ನು ಅನುಭವಿಸುವ ರೀತಿಯಲ್ಲಿ ಕಾರನ್ನು ಗ್ರಾಹಕರಿಗೆ ಒದಗಿಸಲಾಗುತ್ತದೆ ತದನಂತರ ಈ ಪ್ರಕ್ರಿಯೆಯು ಮುಗಿದ ನಂತರ ಉತ್ಪನ್ನವೇನೆoದರೆ ಸರಿಪಡಿಸಿದ ವಸ್ತುವಾಗಿದೆ ಗ್ರಾಹಕರ ಆಸ್ತಿ ಈ ಪ್ರಕ್ರಿಯೆಯಲ್ಲಿ ಹೊರಬರುವ ಉತ್ಪನ್ನವಾಗಿರುತ್ತದೆ ಆದ್ದರಿಂದ ಉಪ ಸೇವೆ ಅಥವಾ ತ್ಯಾಜ್ಯ ಸೇವೆ ಇದೆ ಆದ್ದರಿಂದ ಸಾರಿಗೆ ಸೇವೆಯಂತೆಯೇ ಗ್ರಾಹಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತಾರೆ ಆದ್ದರಿಂದ ಈ ರೂಪಾಂತರ ಪ್ರಕ್ರಿಯೆಯು ಗ್ರಾಹಕರನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಕೊಂಡೊಯ್ಯುವುದು ಈಗ ಗ್ರಾಹಕನು ಬಸ್ನಲ್ಲಿ ಅಥವಾ ಯಾವುದರಲ್ಲಾದರೂ ಪ್ರಯಾಣಿಸುತ್ತಿದ್ದಾಗ ಅವನು ಕಿಟಕಿಯಿಂದ ಹೊರಗೆ ನೋಡುತ್ತಾನೆ ಮತ್ತು ಅವನಿಗೆ ಕೈನೆಸ್ಥೆಟಿಕ್ಅನುಭವ ಆಗುವುದು ಆದ್ದರಿಂದ ಆ ಅನುಭವವು ಗ್ರಾಹಕನು ಯೋಚಿಸದ ಅಥವಾ ಗ್ರಾಹಕನು ಅವರ ಬಗ್ಗೆ ಭಾವಿಸಿದಂತೆ ಉಪ ಸೇವೆಯಾಗಿದೆ ಆದರೆ ಗ್ರಾಹಕನು ಆ ಸೇವೆಯನ್ನು ಉಚಿತವಾಗಿ ಪಡೆಯುತ್ತಾನೆ ಆದ್ದರಿಂದ ಅದು ಉಪ ಸೇವೆಯಾಗಿದೆ ಮತ್ತು ತ್ಯಾಜ್ಯ ಸೇವೆಯೂ ಇರಬಹುದು ಅಂದರೆ ಗ್ರಾಹಕನು ಅದಕ್ಕೆ ಉಪಯುಕ್ತವಲ್ಲದ ಸೇವೆಯನ್ನು ಪಡೆಯುತ್ತಾನೆ ಉದಾಹರಣೆಗೆ ಈ ಪ್ರಕ್ರಿಯೆಗಳು ಉಪಯುಕ್ತವಾಗದಿದ್ದರೆ ಅದು ಸಮಯ ಮತ್ತು ಹಣವನ್ನು ವ್ಯರ್ಥ ಮಾಡುತ್ತದೆ ಆದ್ದರಿಂದ ಅದು ತ್ಯಾಜ್ಯ ಸೇವೆಯಾಗಿದೆ ನಂತರ ಸೇವೆ ಅಥವಾ ಗ್ರಾಹಕರ ಸ್ಥಾನಗಳು ಅವರು ಸರ್ವಿಸ್ಕೇಪ್ನಿಂದ ಹೊರಬರುತ್ತವೆ ಆದ್ದರಿಂದ 3 ವಿಧದ ಉತ್ಪನ್ನಗಳಾಗಿದ್ದು ಅವು ಹೊಸ ಉತ್ಪನ್ನಗಳು ಇರಬಹುದು ರೂಪಾಂತರಗೊಂಡ ಆಸ್ತಿಗಳು ಇರಬಹುದು ಮತ್ತು ಅನುಭವವಿರಬಹುದು ಆದ್ದರಿಂದ ನೀವು ಕಾಲೇಜಿನಲ್ಲಿ ಅಧ್ಯಯನ ಮಾಡುವಾಗ ನೀವು ಕಾಲೇಜಿನಿಂದ ಕೆಲವು ಪುಸ್ತಕಗಳನ್ನು ಪಡೆಯುತ್ತೀರಿ ಆದ್ದರಿಂದ ಅವು ಹೊಸ ಉತ್ಪನ್ನಗಳಾಗಿವೆ ರೂಪಾಂತರದ ಸ್ವಾಧೀನ ಎಂದರೆ ಕಾಲೇಜಿನಲ್ಲಿ ಒದಗಿಸಲಾದ ಮಾಹಿತಿಯಿಂದ ನಿಮ್ಮ ಮನಸ್ಸು ಉಲ್ಲಾಸಗೊಳ್ಳುತ್ತದೆ ನೀವು ಯಾವುದರಲ್ಲಾದರು ತರಬೇತಿ ಪಡೆದಿದ್ದೀರಿ ಆದ್ದರಿಂದ ಅದು ರೂಪಾಂತರಗೊಂಡ ಸ್ವಾಧೀನವಾಗಿದೆ ಮತ್ತು ಈ ರೂಪಾಂತರಗೊಂಡ ಸ್ವಾಧೀನದೊಂದಿಗೆ ನೀವು ತರಬೇತಿ ಪಡೆಯುತ್ತಿರುವಾಗ ನೀವು ಸಹ ಅನುಭವವನ್ನು ಪಡೆಯುತ್ತೀರಿ ಆದ್ದರಿಂದ ಇಬ್ಬರು ಸೇವಾ ಪೂರೈಕೆದಾರರು ಒಂದೇ ರೀತಿಯ ರೂಪಾಂತರದ ಆಸ್ತಿಯನ್ನು ಒದಗಿಸಬಹುದು ಆದರೆ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಆಸ್ತಿಯನ್ನು ಸಾಕಷ್ಟು ಕಾಳಜಿಯಿಂದ ನಿರ್ವಹಿಸುತ್ತಾರೆ ಮತ್ತು ಇನ್ನೊಂದು ಸಂದರ್ಭದಲ್ಲಿ ಅವರು ನಿಭಾಯಿಸುವುದಿಲ್ಲ ಆದ್ದರಿಂದ ನೀವು 1 ನೇ ಸೇವಾ ಪೂರೈಕೆದಾರರಲ್ಲಿಯ ಅನುಭವವು ತುಂಬಾ ಒಳ್ಳೆಯದು ಎಂದು ಅನುಭವಿಸುತ್ತೀರಿ ಮುಂದಿನ ಸೇವಾ ಪೂರೈಕೆದಾರರೊಂದಿಗೆ ಅದು ಅಷ್ಟು ಉತ್ತಮವಾಗಿಲ್ಲ ಆದ್ದರಿಂದ ಇದು ಔಟ್ ಪುಟ್ ಉತ್ಪನ್ನ ಆಗಿದೆ ಈಗ ಈ ಸೇವಾ ಪರಿಸರದಲ್ಲಿ ಕೆಲವು ಪರಿಸರ ಮತ್ತು ಕೆಲವು ಸೌಲಭ್ಯವನ್ನು ಹೊಂದಿದೆ ಆದ್ದರಿಂದ ಪರಿಸರವು ವಾತಾವರಣದ ಒಟ್ಟು ಮೊತ್ತವಾಗಿದ್ದು ಅದು ತುಂಬಾ ಬಿಸಿಯಾಗಿರಲಿ ಅಥವಾ ತಣ್ಣಗಿರಲಿ ಅಥವಾ ಅದು ಆರಾಮದಾಯಕವಾಗಿದೆಯೆ ಎಂದು ಅವರು ಸೇವೇಯ ಪರಿಸರ ನೀಡುತ್ತಿದ್ದಾರೆ ಆದ್ದರಿಂದ ಅದು ಪರಿಸರವಾಗಿದೆ ಮತ್ತು ನಂತರ ಸೌಲಭ್ಯಗಳು ಮತ್ತು ಉಪಕರಣಗಳು ಸ್ವಚ್ವಾಗಿ ಮತ್ತು ಅಚ್ಚುಕಟ್ಟಾಗಿರಲಿ ಮತ್ತು ಅಂತಹ ವಸ್ತುಗಳಿರಲಿ ಎಂದು ಅಲ್ಲಿ ಇರಿಸಲಾಗುತ್ತದೆ ಆದ್ದರಿಂದ ಅದು ಸೌಲಭ್ಯವಾಗಿದೆ ಈಗ ಗ್ರಾಹಕನು ಸೇವೇಯ ಪರಿಸರಕ್ಕೆ ಬಂದಾಗ ಅವನು ಕೆಲವು ಸಂಗತಿ ಮುಂದಕ್ಕೆ ಒದಗಿಸುತ್ತಾನೆ ಇದರರ್ಥ ಅವನು ತನಗೆ ಬೇಕಾದುದನ್ನು ಸೇವಾ ಪೂರೈಕೆದಾರನಿಗೆ ಹೇಳುತ್ತಾನೆ ಮತ್ತು ಈ ಅಗತ್ಯಗಳನ್ನು ಹೇಗೆ ಪೂರೈಸಬೇಕು ಎಂಬ ನಿರೀಕ್ಷೆಗಳಿರುತ್ತವೆ ಆದ್ದರಿಂದ ಫೀಡ್ ಫಾರ್ವರ್ಡ್ feed forward ಮತ್ತು ಇವು ಮುಂದೆ ಒದಗಿಸಬೇಕಾದ ತಥ್ಯಗಳಾಗಿವೆ ಸೇವೆ ಪ್ರಕ್ರಿಯೆಯ ಸಮಯದಲ್ಲಿ ಮತ್ತು ಸೇವೆಯನ್ನು ಒದಗಿಸಿದ ನಂತರ ಗ್ರಾಹಕರು ಕೆಲವು ಪ್ರತಿಕ್ರಿಯೆಯನ್ನು ನೀಡಬಹುದು ಮತ್ತು ಆ ಪ್ರತಿಕ್ರಿಯೆಯು ಸ್ವಯಂಸೇವಕ ಪ್ರಕಾರವಾಗಿರಬಹುದು ಅಂದರೆ ಗ್ರಾಹಕರು ಪ್ರತಿಕ್ರಿಯೆಯನ್ನು ನೀಡಲು ಸ್ವಯಂಸೇವಕರಾಗಿರಬಹುದು ಅಥವಾ ಪ್ರತಿಕ್ರಿಯೆಯನ್ನು ನೀಡಲು ಗ್ರಾಹಕರನ್ನು ಕೋರಲಾಗುತ್ತದೆ ಆದ್ದರಿಂದ ಇದು ಫೀಡ್ ಫಾರ್ವರ್ಡ್ ಮತ್ತು ಪ್ರತಿಕ್ರಿಯೆ ವ್ಯವಸ್ಥೆ ಈಗ ಸರ್ವಿಸ್ಸ್ಕೇಪ್ ಯನ್ನು ಮೀರಿ ಸೇವಾ ವಾತಾವರಣವಿದೆ ಈಗ ಈ ಪರಿಸರವು ಸಂಸ್ಥೆಯಾ ಮಿತಿಗೆ ಮೀರಿದೆ ಮತ್ತು ಕೆಲವು ಪರಿಸರವು ಸಂಸ್ಥೆಯೊಳಗಿನ ಪರಿಸರವಾಗಿದೆ ಆದ್ದರಿಂದ ಇದು ಸಾಂಸ್ಥಿಕ ವಾತಾವರಣ ಆದ್ದರಿಂದ ಈ ಇಡೀ ವಿಷಯವು ಸೇವಾ ವ್ಯವಸ್ಥೆಯ ಒಂದು ಮಾದರಿಯಾಗಿದೆ ಆದ್ದರಿಂದ ಒದಗಿಸಿದ ಸೇವೆಯನ್ನು ಮತ್ತು ಸ್ವೀಕರಿಸಿದ ಸೇವೆಯನ್ನು ವಿಶ್ಲೇಷಿಸಲು ಇದು ಸಹಾಯ ಮಾಡುತ್ತದೆ ಮತ್ತು ಸೇವೆಗಳ ಸಮಸ್ಯೆ ಏನು ಮತ್ತು ಸಮಸ್ಯೆಯನ್ನು ನಿರ್ದಿಷ್ಟ ರೀತಿಯಲ್ಲಿ ಏಕೆ ಒದಗಿಸಲಾಗಲಿಲ್ಲ ಅಥವಾ ಅದರ ಘಟಕಗಳ ಪ್ರಕಾರ ಸೇವಾ ಪೂರೈಕೆದಾರರಿಂದ ಒದಗಿಸಿದ ಸೇವೆಗಳನ್ನು ನಿರ್ಣಯಿಸಲು ಇದನ್ನು ಉಪಯೋಗಿಸಬಹುದು ಆದ್ದರಿಂದ ಅದು ಸೇವಾ ವ್ಯವಸ್ಥೆಯ ಉಪಯೋಗವಾಗಿದೆ ಈಗ ಹಲವಾರು ರೂಪಾಂತರ ಪ್ರಕ್ರಿಯೆಗಳು ಇರಬಹುದು ರೂಪಾಂತರ ಪ್ರಕ್ರಿಯೆಯು 9 ಪ್ರಕಾರಗಳಂತೆ ಈ ಕೆಳಗಿನ ಪ್ರಕಾರಗಳಾಗಿರಬಹುದು ಅಂದರೆ 1 ನೇ ವಿಧದ ವಿನಿಮಯ ಎಂದರೆ ವ್ಯಾಪಾರ ಮತ್ತು ವಿನಿಮಯ ಸೇವೆಗಳು ವಿನಿಮಯ ಸೇವೆಗಳ ಉದಾಹರಣೆಗಳಾಗಿವೆ ಅದು ಮಾಹಿತಿ ಮತ್ತು ತನಿಖೆ ಮತ್ತು ಸಂವಹನ ಸೇವೆಗಳಾಗಿರಬಹುದು ಇವು ಪ್ರಕೃತಿಯಲ್ಲಿ ಮಾಹಿತಿ ಸೇವೆಗಳು ತರಬೇತಿ ಮತ್ತು ಶಿಕ್ಷಣ ಸೇವೆಗಳಂತಹ ಬೌದ್ಧಿಕ ಸೇವೆಗಳು ಇರಬಹುದು ಇದು ಬೌದ್ಧಿಕ ಸೇವೆ ನಂತರ ಸಾರಿಗೆ ಮತ್ತು ಪ್ರಯಾಣ ಸೇವೆಗಳಂತಹ ಲೊಕೊಮೊಶನ್ ಸೇವೆಗಳು ಇರಬಹುದು ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಅವರು ಸಹಾಯ ಮಾಡುತ್ತಾರೆ ದುರಸ್ತಿ ಮತ್ತು ಮರುರೂಪಿಸುವ ಸೇವೆಗಳಂತಹ ಭೌತಿಕ ಸೇವೆಗಳು ಇರಬಹುದು ನಂತರ ದೈಹಿಕ ಸೇವೆಯ ಭಾಗವಾಗಿ ಸೌಂದರ್ಯ ಮತ್ತು ಆರೋಗ್ಯ ಸೇವೆಗಳು ಇರಬಹುದು ಮಾನಸಿಕ ಸೇವೆಗಳ ಭಾಗವಾಗಿ ಸಮಾಲೋಚನೆ ಮತ್ತು ಮನರಂಜನಾ ಸೇವೆಗಳು ಇರಬಹುದು ಪ್ರಾದೇಶಿಕ ಸೇವೆಗಳನ್ನು ಒದಗಿಸುವ ಪರಿಸರ ಮತ್ತು ಸ್ಥಳ ವಸ್ತುಸಂಗ್ರಹಾಲಯ ಆರ್ಟ್ ಗ್ಯಾಲರಿಗಳು ಚಲನಚಿತ್ರಗಳು ಮುಂತಾದ ಪ್ರಾದೇಶಿಕ ಸೇವೆಗಳು ಇರಬಹುದು ಆದ್ದರಿಂದ ನೀವು ಆ ಜಾಗವನ್ನು ಭೇಟಿ ಮಾಡಬೇಕು ಮತ್ತು ನಿಮ್ಮ ಮನಸ್ಸು ಆ ಜಾಗದಲ್ಲಿ ರೂಪಾಂತರಗೊಳ್ಳುತ್ತದೆ ಮತ್ತು ನಂತರ ಪಾರ್ಕಿಂಗ್ನಂತಹ ತಾತ್ಕಾಲಿಕ ಸೇವೆಗಳು ಇರಬಹುದು ಗುತ್ತಿಗೆ ನೇಮಕ ಅಥವಾ ಶೇಖರಣಾ ಸೇವೆಗಳು 0908 ಗ್ರಾಹಕರ ಸರಕುಗಳನ್ನು ಸ್ವಲ್ಪ ಸಮಯದವರೆಗೆ ಇರಿಸಲಾಗುತ್ತದೆ ಮತ್ತು ಗ್ರಾಹಕರು ನಂತರದ ಸಮಯದಲ್ಲಿ ಅವುಗಳನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಆ ಸಮಯದಲ್ಲಿ ಮಾತ್ರ ಒದಗಿಸಿದ ಸೇವೆಗಳು ಮತ್ತು ಸರಕುಗಳನ್ನು ಸುರಕ್ಷಿತವಾಗಿರಿಸುವುದು ಖಚಿತವಾಗಿವೆ ಆದ್ದರಿಂದ ಇವು 9 ರೀತಿಯ ರೂಪಾಂತರ ಪ್ರಕ್ರಿಯೆಗಳು ಮತ್ತು ಈ ರೂಪಾಂತರ ಪ್ರಕ್ರಿಯೆಗಳು ಸೇವೆಗಳ ರೂಪದಲ್ಲಿವೆ ಆದ್ದರಿಂದ ಇದು ರೂಪಾಂತರ ಸೇವಾ ವ್ಯವಸ್ಥೆಯ ಮತ್ತೊಂದು ಉದಾಹರಣೆಯಾಗಿದೆ ಆದ್ದರಿಂದ ಇಲ್ಲಿ ಗ್ರಾಹಕರು ಮತ್ತು ಕುಟುಂಬ ಅಥವಾ ಸ್ನೇಹಿತರು ಒಳಹರಿವು ತದನಂತರ ಸರ್ವರ್ ಮತ್ತು ಗ್ರಾಹಕರ ಸಮಯ ಮತ್ತು ವಾಹನ ಇದನ್ನು ಪ್ರಕ್ರಿಯೆಯ ಇನ್ಪುಟ್ ಆಗಿ ಒದಗಿಸಲು ಬಳಸಲಾಗುತ್ತದೆ ಪ್ರಕ್ರಿಯೆಯು ಸಾರಿಗೆಯಾಗಿದೆ ಆದ್ದರಿಂದ ಇದು ಅಗತ್ಯ ಈ ಪ್ರಕ್ರಿಯೆಗೆ ಆದ್ದರಿಂದ ಈ ಸಾರಿಗೆಯು ಗ್ರಾಹಕರ ಅಗತ್ಯವನ್ನು ಪೂರೈಸಲು ಸಹಾಯ ಮಾಡುತ್ತದೆ ನಂತರ ಪ್ರಕ್ರಿಯೆಯು ಆರಾಮದಾಯಕ ಪ್ರಯಾಣವಾಗಿದೆ ಆದ್ದರಿಂದ ಆ ಪ್ರಕ್ರಿಯೆಯ ರೀತಿ ನಂತರ ಸಾರಿಗೆಯನ್ನು ಹೇಗೆ ಮಾಡಲಾಗುತ್ತದೆ ಮತ್ತು ಆದ್ದರಿಂದ ಸೇವೆಯನ್ನು ಸ್ವೀಕರಿಸುವವರಿಗೆ ಇದು ಆರಾಮದಾಯಕ ಪ್ರಯಾಣದ ರೂಪದಲ್ಲಿರುತ್ತದೆ ಸಾರಿಗೆಯನ್ನು ಹೇಗೆ ಒದಗಿಸಲಾಗಿದ್ದರೂ ಅದನ್ನು ಆರಾಮದಾಯಕ ರೀತಿಯಲ್ಲಿ ಒದಗಿಸಲಾಗಿದೆ ಆದ್ದರಿಂದ ಆ ಸೇವೆಯಿಂದ ನಿರೀಕ್ಷೆಗಳ ಆಲೋಚನೆ ಇದು ತದನಂತರ ಸೇವೆಯು ಔಟ್ಟ್ಪುಟ್ ಆಗಿ ಚಲಿಸುತ್ತದೆ ಆದ್ದರಿಂದ ಗ್ರಾಹಕರು ಗಮ್ಯಸ್ಥಾನವನ್ನು ತಲುಪುತ್ತಾರೆ ಅದು ಹೊರಹರಿವುಉತ್ಪಾದನೆ ಔಟ್ ಪುಟ್ out put ಆಗಿದೆ ಗ್ರಾಹಕನಿಗೆ ಕೈನೆಸ್ಥೆಟಿಕ್ ಅನುಭವವಿದೆ ಆದ್ದರಿಂದ ಈ 2 ಸೇವಾ ವ್ಯವಸ್ಥೆಯ ಉತ್ಪನ್ನಗಳಾಗಿವೆ ತದನಂತರ ಉಪ ಸೇವೆ ಇದೆ ಅಂದರೆ ಕೈನೆಸ್ಥೆಟಿಕ್ ಅನುಭವ ಪಾವತಿಸದ ಸೇವೆಗಳ ಭಾಗವಾಗಿ ಗ್ರಾಹಕರು ಪಡೆಯುವ ಅನುಭವ ಮತ್ತು ನಂತರ ಸೇವೆಗಳು ವ್ಯರ್ಥವಾಗುತ್ತವೆ ಇದು ಬಳಕೆಯಾಗದ ಆಸನಗಳು ಆದ್ದರಿಂದ ಬಸ್ನಲ್ಲಿ ಅಥವಾ ರೈಲಿನಲ್ಲಿ ಬಳಸದ ಈ ಆಸನಗಳು ಇವು ಉಪಯೋಗಿಸದ ಸೇವೆಯಾಗಿದೆ ನಂತರ ಮುಂದೆ ಭರಿಸು ಫೀಡ್ ಫಾರ್ವರ್ಡ್ ಇದೆ ಆದುದರಿಂದ ಗ್ರಾಹಕನು ತನಗೆ ಬೇಕಾದುದನ್ನು ಸೇವಾ ಪೂರೈಕೆದಾರನಿಗೆ ಹೇಳುತ್ತಾನೆ ಅವನು ಗಮ್ಯಸ್ಥಾನಕ್ಕೆ ಪ್ರಯಾಣಿಸಬೇಕಾಗಿದೆ ಆದ್ದರಿಂದ ಅವನು ಸೇವೆ ಒದಗಿಸುವವರಿಗೆ ಗಮ್ಯಸ್ಥಾನ ಎಲ್ಲಿದೆ ಎಲ್ಲಿಗೆ ಹೋಗಬೇಕೆಂದು ಬಯಸುತ್ತಾನೆ ಎಂದು ಹೇಳುತ್ತಾನೆ ಮತ್ತು ಅವನು ಸೇವಾ ಪೂರೈಕೆದಾರನಿಗೆ ಹೇಳದಿರುವ ನಿರೀಕ್ಷೆಗಳನ್ನು ಸಹ ಅವನು ನಿರೀಕ್ಷಿಸುತ್ತಾನೆ ಮತ್ತೆ ಹೇಳುತ್ತಾನೆ ಅದೇನೆಂದರೆ ಸುರಕ್ಷಿತ ಮತ್ತು ಆರಾಮದಾಯಕ ಪ್ರಯಾಣವನ್ನು ನಿರೀಕ್ಷಿಸುತ್ತಾನೆ ಆದ್ದರಿಂದ ಇವುಗಳನ್ನು ಸೇವಾ ಪೂರೈಕೆದಾರರಿಗೆ ಮುಂದಕ್ಕೆ ನೀಡಬೇಕು ಮತ್ತು ನಂತರ ಗ್ರಾಹಕ ಸ್ವಯಂಸೇವಕರಾಗಿರಬಹುದಾದ ಪ್ರತಿಕ್ರಿಯೆ ನೀಡಬಹುದು ಆದ್ದರಿಂದ ಗ್ರಾಹಕನು ತಾನು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಂತೆ ಸೇವಾ ಪೂರೈಕೆದಾರರಿಗೆ ಹೇಳುತ್ತಾನೆ ಮತ್ತು ಅವನು ವೇಗವಾಗಿ ಅಲ್ಲಿಗೆ ಹೋಗಬೇಕೆಂದು ಚಾಲಕನಿಗೆ ಹೇಳುತ್ತಾನೆ ಅಥವಾ ನಾನು ಅವಸರದಲ್ಲಿಲ್ಲ ಎಂದು ಅವನು ಹೇಳಬಹುದು ಆದ್ದರಿಂದ ನೀವು ದಯವಿಟ್ಟು ವಾಹನದ ಚಲನೆಯನ್ನು ನಿಧಾನಗೊಳಿಸಿ ಮತ್ತು ಅವನು ಟ್ಯಾಕ್ಸಿಯಿಂದ ತೆಗೆದುಕೊಳ್ಳಬೇಕಾದ ಮಾರ್ಗದ ಬಗ್ಗೆ ಪ್ರತಿಕ್ರಿಯೆಯನ್ನು ಸಹ ನೀಡಬಹುದು ಮತ್ತು ಗ್ರಾಹಕನು ತನಗೆ ಅಥವಾ ಅವಳಿಗೆ ನಿಖರವಾಗಿ ಏನು ಬೇಕು ಎಂದು ತಿಳಿಸಲು ಸೇವಾ ಪೂರೈಕೆದಾರರು ಕೋರಬಹುದು ಆದ್ದರಿಂದ ಅವರು ಸೇವೆಯನ್ನು ಉತ್ತಮವಾಗಿ ಒದಗಿಸುವವರಿಗೆ ಸಹಾಯ ಮಾಡಿತಂದಾಗುತ್ತದೆ ಸರ್ವೀಸ್ಕೇಪ್ ಮತ್ತು ಅಲ್ಲಿ ಸೌಲಭ್ಯ ಅಥವಾ ವಾಹನ ಮತ್ತು ನಿಲ್ದಾಣವು ಇವೆ ಆದ್ದರಿಂದ ಇದು ಸರ್ವಿಸ್ಕೇಪ್ ಆಗಿದೆ ತದನಂತರ ಪರಿಸರವಿದೆ ಆದ್ದರಿಂದ ಹೆಚ್ಚುವರಿ ಸಾಂಸ್ಥಿಕ ವಾತಾವರಣವು ರಸ್ತೆ ಅಥವಾ ರಸ್ತೆಯ ಗುಣಮಟ್ಟವಾಗಿದೆ ಇದು ಗ್ರಾಹಕರಿಗೆ ಆರಾಮದಾಯಕ ಪ್ರಯಾಣವನ್ನು ಹೊಂದಿದೆ ರಸ್ತೆಯ ಗುಣಮಟ್ಟ ಕಳಪೆಯಾಗಿದ್ದರೆ ಗ್ರಾಹಕರಿಗೆ ಆರಾಮದಾಯಕ ಪ್ರಯಾಣ ಮಾಡಲು ಸಾಧ್ಯವಿಲ್ಲ ಚಾಲಕರು ಮತ್ತು ಕಂಡಕ್ಟರ್ಗಳ ಸಂಸ್ಕೃತಿ ಇರುವ ಸಾಂಸ್ಥಿಕ ವಾತಾವರಣ ಇವು ಸಾಂಸ್ಥಿಕ ಪರಿಸರದ ಭಾಗ ಸೇವಾ ಪೂರೈಕೆದಾರರ ಪರಿಸರ ಆದ್ದರಿಂದ ಗ್ರಾಹಕರಿಗೆ ಸೇವೆಯನ್ನು ಒದಗಿಸಿದಾಗ ಇದು ಸಾರಿಗೆ ಸೇವಾ ವ್ಯವಸ್ಥೆ ಯಾವ ಸೇವೆಯ ಯಾವ ಭಾಗಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಸೇವೆಯ ಯಾವ ಭಾಗಗಳು ಅಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ವಿಶ್ಲೇಷಿಸಬಹುದು ಆದ್ದರಿಂದ ಯಾವನ್ನು ಉತ್ತಮವಾಗಿ ನೋಡಿಕೊಳ್ಳಬೇಕು ಎಂದು ತಿಳಿಯಬಹುದು ಅದೇ ರೀತಿ ಕೆಫೆ ಕಾಫಿ ಸೇವೆಗಳ ಮಾದರಿಯನ್ನು ಸಹ ಇಲ್ಲಿ ನೀಡಲಾಗಿದೆ ಇಲ್ಲಿ ಗ್ರಾಹಕ ಸ್ನೇಹಿತ ಮತ್ತು ಕುಟುಂಬ ಮತ್ತು ಸಮಯ ಮತ್ತು ಕಚ್ಚಾ ವಸ್ತುಗಳು ಕಟ್ಲರಿ ಮೆನು ಇಲ್ಲಿ ಇನ್ಪುಟ್ ಆಗಿವೆ ಇವುಗಳನ್ನು ಸರ್ವರ್ ಒದಗಿಸುತ್ತದೆ ನಂತರ ಕಾಫಿ ಆಹಾರ ಮತ್ತು ಆರಾಮದಾಯಕ ವಾತಾವರಣವನ್ನು ಮಾಡುವ ಪ್ರಕ್ರಿಯೆ ಆದ್ದರಿಂದ ಕಾಫಿ ಮತ್ತು ಆಹಾರವು ಗ್ರಾಹಕರ ಅಗತ್ಯತೆಗಳು ಮತ್ತು ಆರಾಮದಾಯಕ ವಾತಾವರಣವು ಗ್ರಾಹಕರ ನಿರೀಕ್ಷೆಯಾಗಿದೆ ನಂತರ ಉಪಸೇವೆಗಳು ಅಥವಾ ಉಪಯೋಗಿಸದ ಸೇವೆಗಳಿವೆ ತದನಂತರ ಗ್ರಾಹಕರು ಸೇವೆಯಿಂದ ಏನನ್ನು ನಿರೀಕ್ಷಿಸುತ್ತಾರೋ ಹಾಗೆಯೇ ಕಾಫಿ ಅಥವಾ ಆಹಾರ ಸೌಕರ್ಯ ಮತ್ತು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂವಹನಗಳ ರೂಪದಲ್ಲಿ ಉತ್ಪಾದನೆ ಔಟ್ಪುಟ್ ಇರುತ್ತದೆ ಫೀಡ್ ಫಾರ್ವರ್ಡ್ ಎನ್ನುವುದು ಅಗತ್ಯವಿರುವ ಮೆನು ಐಟಂ ಗಳು ಮತ್ತು ನಿರೀಕ್ಷೆಯು ಈ ವಸ್ತುಗಳನ್ನು ಗ್ರಾಹಕರಿಗೆ ಸೇವಾ ಪೂರೈಕೆದಾರರಿಗೆ ಒದಗಿಸುವ ಸೌಜನ್ಯ ಮತ್ತು ಗ್ರಾಹಕರ ಪ್ರತಿಕ್ರಿಯೆಯು ಆಹಾರವು ಸಿಹಿ ಅಥವಾ ಹೆಚ್ಚು ಸಿಹಿಯಾಗಿತ್ತು ಎಂಬ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಬೆಚ್ಚಗಿರುತ್ತದೆ ಅಥವಾ ಅದು ಸಾಕಷ್ಟು ಬೆಚ್ಚಗಿರುತ್ತದೆ ಅಥವಾ ಅದು ತಂಪಾಗಿತ್ತು ಎಂದು ಮತ್ತು ಈ ಪ್ರತಿಕ್ರಿಯೆಯನ್ನು ನಂತರ ಗ್ರಾಹಕರಿಂದಲೂ ವಿನಂತಿಸಬಹುದು ಕೆಲವೊಮ್ಮೆ ಗ್ರಾಹಕರು ಈ ಪ್ರತಿಕ್ರಿಯೆಗಳನ್ನು ಸ್ವಯಂಸೇವಕರಾಗಿ ನೀಡುತ್ತಾರೆ ಮತ್ತು ಕೆಲವೊಮ್ಮೆ ಅವರು ವಿನಂತಿಗೆ ಪ್ರತಿಕ್ರಿಯೆ ಸುತ್ತಾರೆ ತದನಂತರ ಹೆಚ್ಚುವರಿ ಸಾಂಸ್ಥಿಕವಾದ ಪರಿಸರವಿದೆ ಇದರರ್ಥ ಈ ಸೇವಾ ವ್ಯಾಪ್ತಿಯನ್ನು ಮೀರಿ ಪರಿಸರವಿದೆ ಮತ್ತು ಪರಿಸರವು ಗ್ರಾಹಕರು ಇಷ್ಟಪಡದ ವಾತಾವರಣವಾಗಿರಬಹುದು ಅದು ಹೊರಗೆ ಮಳೆ ಬೀಳಬಹುದು ಆದ್ದರಿಂದ ಗ್ರಾಹಕರು ಬಾಹ್ಯ ಪರಿಸರವನ್ನು ಇಷ್ಟಪಡುವುದಿಲ್ಲ ಆದ್ದರಿಂದ ಅವರು ಬೇಸರ ಚಳವಳಿಗಾರ ಅಥವಾ ಯಾವುದನ್ನಾದರೂ ಅನುಭವಿಸುತ್ತಾರೆ ಮತ್ತು ನಂತರ ಸಾಂಸ್ಥಿಕ ವಾತಾವರಣವು ಮೂಲತಃ ಸಂಘಟನೆಯ ಸಂಸ್ಕೃತಿಯಾಗಿದೆ ಸಂಸ್ಥೆಯು ಹಿತವಾದ ಸಂಸ್ಕೃತಿ ಸುರಕ್ಷಿತ ಸಂಸ್ಕೃತಿ ಗ್ರಾಹಕರಿಗೆ ಸೌಜನ್ಯ ಸಂಸ್ಕೃತಿ ಒದಗಿಸುತ್ತದೆಯೋ ಇಲ್ಲವೋ ಅದು ಸಾಂಸ್ಥಿಕ ವಾತಾವರಣ ನಂತರ ನಾವು ಸೇವಾ ವ್ಯವಸ್ಥೆಗೆ ಬರುತ್ತೇವೆ ಆದ್ದರಿಂದ ಈ ಸೇವೆಯ ವ್ಯವಸ್ಥೆಯನ್ನು ಈಗ್ಲಿಯರ್ ಮತ್ತು ಲ್ಯಾಂಗಾರ್ಡ್ ಬರೆದಿದ್ದಾರೆ ಲ್ಯಾಂಗಾರ್ಡ್ ಬೇಟ್ಸನ್ ಲವ್ಲಾಕ್ ಮತ್ತು ಈಗ್ಲಿಯರ್ ಕ್ರಮವಾಗಿ 1977 ಮತ್ತು 81 ರಲ್ಲಿ ಮತ್ತು ಇದರ ಪರಿಣಾಮಗಳು ಗೋಚರಿಸುವ ಸೇವೆ ಪರಿಸರ ಆಗಿದೆ ಸಂಪರ್ಕ ಸಿಬ್ಬಂದಿ ಅಥವಾ ಸೇವಾ ಪೂರೈಕೆದಾರರು ಅದು ಸಹ ಗೋಚರಿಸುತ್ತದೆ ಇತರ ಗ್ರಾಹಕರು ಸಹ ಗೋಚರಿಸುತ್ತಾರೆ ಆದರೆ ಅದೃಶ್ಯವಾಗಿರುವ ಸಂಸ್ಥೆ ಮತ್ತು ವ್ಯವಸ್ಥೆಗಳು ಇದು ಸೇವಾಸೇರಿವುಕ್ಷನ್ ವ್ಯವಸ್ಥೆ ಆದ್ದರಿಂದ ಸೇವೆಯ ವ್ಯವಸ್ಥೆಯು ಒಂದು ಕಾರ್ಯಕ್ಷಮತೆಯಾಗಿ ಒಂದು ಸೇವೆಯಾಗಿದೆ ಇದನ್ನು ಒಂದು ಕಾರ್ಯಕ್ಷಮತೆಯೆಂದು ಅರ್ಥೈಸಲಾಗುತ್ತದೆ ಆದ್ದರಿಂದ ಲವ್ಲಾಕ್ ವಿರ್ಟ್ಜ್ ಮತ್ತು ಚಟರ್ಜಿLovelock Wirtz and Chatterjee ಇದರ ಬಗ್ಗೆ 2010 ರಲ್ಲಿ ಬರೆದಿದ್ದಾರೆ ಗ್ರೋವ್ ಫಿಸ್ಕ್ ಮತ್ತು ಜಾನ್Grove Frisk and John ಇದರ ಬಗ್ಗೆ 2000 ರಲ್ಲಿ ಬರೆದಿದ್ದಾರೆ ಆದ್ದರಿಂದ ಇಲ್ಲಿ ಸೇವಾ ನಿರ್ವಾಹಕರು ಕಾರ್ಯಾಚರಣೆಗಳು ಮುಂಭಾಗದ ಹಂತ ಮತ್ತು ತೆರೆಮರೆಯಲ್ಲಿವೆ ಎಲ್ಲಿ ಒಳಹರಿವುಗಳನ್ನು ಸಂಸ್ಕರಿಸಲಾಗುತ್ತದೆ ಮತ್ತು ಸೇವಾ ಅಂಶಗಳನ್ನು ರಚಿಸಲಾಗುತ್ತದೆ ಮತ್ತು ಇದು ಸೌಲಭ್ಯಗಳು ಉಪಕರಣಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಿದೆ ಸೇವಾ ವಿತರಣೆಯು ಮುಂದಿನ ಹಂತದಲ್ಲಿದೆ ಅಲ್ಲಿ ಸೇವಾ ಅಂಶಗಳ ಅಂತಿಮ ಜೋಡಣೆ ನಡೆಯುತ್ತದೆ ಮತ್ತು ಸೇವೆಯನ್ನು ಗ್ರಾಹಕರಿಗೆ ತಲುಪಿಸಲಾಗುತ್ತದೆ ಇದು ಕಾರ್ಯಾಚರಣೆಗಳು ಮತ್ತು ಇತರ ಗ್ರಾಹಕರೊಂದಿಗೆ ಗ್ರಾಹಕರ ಸಂವಹನಗಳನ್ನು ಒಳಗೊಂಡಿದೆ ಆದ್ದರಿಂದ ಇವು ಮುಂದಿನ ಹಂತದ ಸೇವಾ ವಿತರಣೆಯಾಗಿದೆ ತದನಂತರ ಮುಂದಿನ ಹಂತದ ಸೇವಾ ಮಾರ್ಕೆಟಿಂಗ್ ಇದೆ ಆದ್ದರಿಂದ ಇದು ಮೇಲಿನಂತೆ ಸೇವಾ ವಿತರಣೆಯನ್ನು ಒಳಗೊಂಡಿದೆ ಮತ್ತು ಜಾಹೀರಾತು ಸಂಸ್ಥೆ ಬಿಲ್ಲಿಂಗ್ ವೆಬ್ ಬೆಂಬಲ ಮಾರುಕಟ್ಟೆ ಸಂಶೋಧನಾ ಅಧ್ಯಯನಗಳಲ್ಲಿ ಭಾಗವಹಿಸುವಿಕೆ ಮುಂತಾದ ಸೇವಾ ಸಂಸ್ಥೆ ಮತ್ತು ಗ್ರಾಹಕರ ನಡುವಿನ ಎಲ್ಲಾ ಇತರ ಸಂಪರ್ಕಗಳನ್ನು ಒಳಗೊಂಡಿದೆ ಆದ್ದರಿಂದ ಇವು ಮುಂದಿನ ಹಂತದ ಸೇವಾ ವಿತರಣೆ ಮತ್ತು ಮಾರ್ಕೆಟಿಂಗ್ ಮತ್ತು ಮುಂದಿನ ಹಂತ ಮತ್ತು ತೆರೆಮರೆಯ ಸೇವಾ ಕಾರ್ಯಾಚರಣೆಗಳು ಆದ್ದರಿಂದ 2010 ರಲ್ಲಿ ಲವ್ಲಾಕ್ ವಿರ್ಟ್ಜ್ ಮತ್ತು ಚಟರ್ಜಿLovelock Wirtz and Chatterjee ಅವರು ಹೆಚ್ಚಿನ ಸಂಪರ್ಕ ಸೇವೆಗಾಗಿ ಸೇವಾ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ನೀಡಿದ್ದಾರೆ ಆದ್ದರಿಂದ ಇಲ್ಲಿ 3 ಭಾಗಗಳಿವೆ ಸೇವಾ ಕಾರ್ಯಾಚರಣೆ ವ್ಯವಸ್ಥೆ ಸೇವಾ ವಿತರಣಾ ವ್ಯವಸ್ಥೆ ಮತ್ತು ಇತರ ಕಾಂಟ್ರಾಕ್ಟ್ ಪಾಯಿಂಟ್ಗಳನ್ನು ನೋಡುತ್ತೇವೆ ಆದ್ದರಿಂದ ಸೇವಾ ಕಾರ್ಯಾಚರಣೆ ವ್ಯವಸ್ಥೆಯು ತೆರೆಮರೆಯಲ್ಲಿರುವ ಮತ್ತು ಅದೃಶ್ಯವಾಗಿರುವ ತಾಂತ್ರಿಕತೆಯನ್ನು ಮುಖ್ಯವಾಗಿ ಹೊಂದಿದೆ ಆದ್ದರಿಂದ ಬಹಳಷ್ಟು ಕಂಪ್ಯೂಟರ್ ಇತ್ಯಾದಿಗಳು ತೆರೆಮರೆಯಲ್ಲಿ ಚಾಲನೆಯಲ್ಲಿವೆ ಮುಂಭಾಗದ ಹಂತವು ಸೇವಾ ಪೂರೈಕೆದಾರರಿಗೆ ಗೋಚರಿಸುತ್ತದೆ ಮತ್ತು ಇದರಿಂದಾಗಿ ಒಳಾಂಗಣ ಮತ್ತು ಬಾಹ್ಯ ಸೌಲಭ್ಯಗಳಾದ ಪಾರ್ಕಿಂಗ್ ಸೌಲಭ್ಯಗಳು ಹೊರಗಿನ ಹುಲ್ಲುಹಾಸುಗಳು ಮತ್ತು ಉದ್ಯಾನಗಳು ಮತ್ತು ಒಳಾಂಗಣ ಸೌಲಭ್ಯಗಳಾದ ಹವಾ ನಿಯಂತ್ರಣಗಳು ಕುರ್ಚಿಗಳು ಮತ್ತು ಟೇಬಲ್ಗಳು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ ಇವು ಒಳಾಂಗಣವಾಗಿರುತ್ತವೆ ನಂತರ ಸೇವಾಪರಿಸರದಲ್ಲಿ ಬಳಸಲಾಗುವ ಸಲಕರಣೆಗಳಿವೆ ಮತ್ತು ನಂತರ ಸೇವೆಯ ಜನರಿದ್ದಾರೆ ಅಂದರೆ ಸೇವೆಯನ್ನು ಒದಗಿಸುವ ಜನರು ನಂತರ ಗ್ರಾಹಕ ಗ್ರಾಹಕನು ವಾಸ್ತವವಾಗಿ ಸೇವಾ ಕಾರ್ಯಾಚರಣೆ ವ್ಯವಸ್ಥೆ ಮತ್ತು ಸೇವಾ ವಿತರಣಾ ವ್ಯವಸ್ಥೆಯ ಸಂಪರ್ಕ್ ಕೊಂಡಿ ಇಂಟರ್ಫೇಸ್interface ನಲ್ಲಿದ್ದಾನೆ ಆದ್ದರಿಂದ ಸೇವಾ ವಿತರಣಾ ಭಾಗದಲ್ಲಿ ಗ್ರಾಹಕರೊಂದಿಗೆ ಸೇವೆಯನ್ನು ಆನಂದಿಸುತ್ತಿರುವ ಇತರ ಗ್ರಾಹಕರೂ ಇದ್ದಾರೆ ಮತ್ತು ಜಾಹೀರಾತು ಮಾರಾಟ ಕರೆಗಳು ಮಾರುಕಟ್ಟೆ ಸಂಶೋಧನಾ ಸಮೀಕ್ಷೆಗಳು ಇತ್ಯಾದಿಗಳಲ್ಲಿ ಗ್ರಾಹಕರಿಗೆ ಇತರ ಸಂಪರ್ಕ ಕೇಂದ್ರಗಳು ಆದ್ದರಿಂದ ಹಲವಾರು ಇತರ ಸಂಪರ್ಕ ಬಿಂದುಗಳ ಬಾಯಿ ಮಾತುಗಳಿವೆ ಆದ್ದರಿಂದ ಇವು ಗ್ರಾಹಕರ ಸಂಪರ್ಕ ಕೇಂದ್ರಗಳಾಗಿವೆ ಆದ್ದರಿಂದ ಉಚ್ಚ ಸಂಪರ್ಕ ಸೇವೆಗಾಗಿ ಸಾಕಷ್ಟು ಸಂಪರ್ಕ ಬಿಂದುಗಳಿವೆ ಮತ್ತು ಸೇವೆಯು ಪ್ರತಿ ಸಂಪರ್ಕದ ಸ್ಥಳದಲ್ಲೂ ಪರಿಶುದ್ಧ ರೀತಿಯಲ್ಲಿ ಒದಗಿಸಬೇಕಾಗಿರುತ್ತದೆ ಇದರಿಂದಾಗಿ ಗ್ರಾಹಕರು ತೃಪ್ತರಾಗುವುದು ಮಾತ್ರವಲ್ಲದೆ ಸೇವೆಯಲ್ಲಿ ಸಂತೋಷಪಡುತ್ತಾರೆ ಕಡಿಮೆ ಸಂಪರ್ಕ ಸೇವೆಗಾಗಿ ನಾವು ಸೇವಾ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಮತ್ತೆ ಲವ್ಲಾಕ್ ವಿರ್ಟ್ಜ್ ಮತ್ತು ಚಟರ್ಜಿLovelock Wirtz and Chatterjee ಆ ಬಗ್ಗೆ ಪುಸ್ತಕದಲ್ಲಿ ಬರೆದಿದ್ದಾರೆ ಆದ್ದರಿಂದ ಇಲ್ಲಿ ಸೇವಾ ಕಾರ್ಯಾಚರಣೆ ವ್ಯವಸ್ಥೆಯು ತೆರೆಮರೆಯಲ್ಲಿರುವ ಮತ್ತು ಗ್ರಾಹಕರಿಗೆ ಅಗೋಚರವಾಗಿರುವ ತಾಂತ್ರಿಕತೆ ಆಗಿದೆ ಆದರೆ ಗ್ರಾಹಕರಿಗೆ ಗೋಚರಿಸುವುದು ಮೇಲ್ ಸ್ವಯಂ ಸೇವಾ ಉಪಕರಣಗಳು ಫೋನ್ ಫ್ಯಾಕ್ಸ್ ವೆಬ್ಸೈಟ್ ಮುಂತಾದವು ಇವು ಗ್ರಾಹಕರಿಗೆ ಗೋಚರಿಸುತ್ತವೆ ಮತ್ತು ಜಾಹೀರಾತು ಮಾರುಕಟ್ಟೆ ಸಂಶೋಧನಾ ಸೇವೆ ಬಿಲ್ಲಿಂಗ್ ಹೇಳಿಕೆಗಳು ಸೌಲಭ್ಯಗಳು ಮತ್ತು ವಾಹನಗಳಿಗೆ ಯಾದೃಚ್ ಮಾನ್ಯತೆ ಬಾಯಿ ಮಾತು ಇತ್ಯಾದಿ ಇವು ಗ್ರಾಹಕರಿಗೆ ಗೋಚರಿಸುತ್ತವೆ ಇದು ಕಾರು ಬಾಡಿಗೆ ಅಥವಾ ಟ್ಯಾಕ್ಸಿ ಸೇವೆಗಳಂತಹ ಕಡಿಮೆ ಸಂಪರ್ಕ ಸೇವೆಯಾಗಿದೆ ಮತ್ತು ಆದ್ದರಿಂದ ಗ್ರಾಹಕರು ಈ ಸೇವಾ ಕಾರ್ಯಾಚರಣೆಗಳು ಇತರ ಸಂಪರ್ಕ ಕೇಂದ್ರಗಳು ಮತ್ತು ಸೇವಾ ವಿತರಣಾ ವ್ಯವಸ್ಥೆಯಲ್ಲಿದ್ದಾರೆ ಮತ್ತೆ ಗ್ರಾಹಕರು ವಿತರಣೆಯ ಪ್ರತಿಯೊಂದು ಹಂತ ಮತ್ತು ಸಂಸ್ಥೆಯೊಂದಿಗಿನ ಪ್ರತಿಯೊಂದು ಸಂಪರ್ಕದ ಬಗ್ಗೆ ತೃಪ್ತಿಪಡಬೇಕು ಆದ್ದರಿಂದ ನಾವು ಸೇವಾ ವ್ಯವಸ್ಥೆಯ ಸಮಗ್ರ ನಿರ್ವಹಣೆ ಎಂದು ಕರೆಯಲ್ಪಡುವ ಸ್ಥಳಕ್ಕೆ ಬರುತ್ತೇವೆ ಮತ್ತು ಅಲ್ಲಿ ನಾವು ಗ್ರಾಹಕರನ್ನು ಹೊಂದಿದ್ದೇವೆ ಮತ್ತು ಸೇವಾ ವ್ಯವಸ್ಥೆಯಲ್ಲಿನ ಕಾರ್ಯಾಚರಣೆಗಳ ಮೂಲಕ ಸೇವೆಗಳನ್ನು ತಲುಪಿಸಲಾಗುತ್ತದೆ ಆದ್ದರಿಂದ ಅದು ಕಾರ್ಯಾಚರಣೆಯ ನಿರ್ವಹಣೆಯ ಭಾಗವಾಗಿದೆ ಮತ್ತು ಈ ಸೇವೆಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಲಾಗುತ್ತದೆ ಮತ್ತು ಆದ್ದರಿಂದ ಸೇವೆಗಳ ಮಾರ್ಕೆಟಿಂಗ್ ಮುಖ್ಯವಾಗಿದೆ ಆದ್ದರಿಂದ ಮಾರ್ಕೆಟಿಂಗ್ ನಿರ್ವಹಣೆ ಇದೆ ಮತ್ತು ನಂತರ ಸಂಸ್ಥೆಯ ಜನರು ಸೇವೆಯ ವಿತರಣೆಯಲ್ಲಿ ಭಾರಿ ಭಾಗವನ್ನು ನೀಡುತ್ತಾರೆ ಮತ್ತು ಅದು ಮಾನವ ಸಂಪನ್ಮೂಲ ನಿರ್ವಹಣೆಯ ಭಾಗವಾಗಿದೆ ಆದ್ದರಿಂದ ಈ ಎಲ್ಲಾ 3 ಕಾರ್ಯಾಚರಣೆಗಳ ನಿರ್ವಹಣೆ ಮಾರ್ಕೆಟಿಂಗ್ ನಿರ್ವಹಣೆ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆ ಒಟ್ಟಾಗಿ ಅವರು ಗ್ರಾಹಕರಿಗೆ ಸೇವೆಗಳನ್ನು ಒದಗಿಸುತ್ತಾರೆ ಮತ್ತು ಗ್ರಾಹಕರು ಸಮಗ್ರ ಸೇವಾ ವ್ಯವಸ್ಥೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಅವರು ಸಮಗ್ರ ಸೇವಾ ನಿರ್ವಹಣಾ ವ್ಯವಸ್ಥೆಯಿಂದ ಅನುಭವವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಪರಿಣಾಮಕಾರಿ ಸೇವಾ ಮಾರ್ಕೆಟಿಂಗ್ ತಂತ್ರವನ್ನು ಅಭಿವೃದ್ಧಿಪಡಿಸುವ ಚೌಕಟ್ಟು 4 ಭಾಗಗಳನ್ನು ಹೊಂದಿದೆ ಆದ್ದರಿಂದ ಇವು ಗ್ರಾಹಕರ ಅಗತ್ಯತೆಗಳನ್ನು ಅರ್ಥಮಾಡಿಕೊಳ್ಳುವುದು ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಸೇವಾ ಮುಖಾಮುಖಿಯಲ್ಲಿ ವರ್ತನೆ ನಂತರ ಸೇವಾ ಮಾದರಿಯನ್ನು ನಿರ್ಮಿಸುವುದು ನಂತರ ಗ್ರಾಹಕರ ಸಂಪರ್ಕಸಾಧನವನ್ನು ನಿರ್ವಹಿಸುವುದು ಮತ್ತು ಅಂತಿಮವಾಗಿ ಲಾಭದಾಯಕ ಸೇವಾ ಕಾರ್ಯತಂತ್ರಗಳನ್ನು ಕಾರ್ಯಗತಗೊಳಿಸುವುದು ಆದ್ದರಿಂದ 1 ನೇ ಭಾಗವು ಗ್ರಾಹಕರ ಅಗತ್ಯತೆಗಳು ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಸೇವೆಯ ಮುಖಾಮುಖಿಯಲ್ಲಿ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳುವುದು ಆದ್ದರಿಂದ ಸೇವೆಯ ಬಳಕೆಯ 3 ಹಂತದ ಮಾದರಿ ಇದೆ ಆದ್ದರಿಂದ 1 ನೇ ಹಂತವು ಪೂರ್ವ ಖರೀದಿ ಹುಡುಕಾಟದ ಹಂತವಾಗಿದೆ ಪರ್ಯಾಯಗಳ ಮೌಲ್ಯಮಾಪನ ಮತ್ತು ಪೂರ್ವ ಖರೀದಿ ಹಂತದಲ್ಲಿ ಕಾಳಜಿ ವಹಿಸುವ ನಿರ್ಧಾರ ನಂತರ ಅದು ಸೇವಾ ಎನ್ಕೌಂಟರ್ ಹಂತಕ್ಕೆ ಬರುತ್ತದೆ ಆದ್ದರಿಂದ ಕಡಿಮೆ ಸಂಪರ್ಕ ವಿತರಣೆಯ ವಿರುದ್ಧ ಹೆಚ್ಚಿನ ಸಂಪರ್ಕದಲ್ಲಿ ಪಾತ್ರ ಅದು ಸೇವಾ ಮುಖಾಮುಖಿಯ ಹಂತದಲ್ಲಿದೆ ಮತ್ತು ಇದು ಮುಖಾಮುಖೀಯ ನಂತರದ ಹಂತಕ್ಕೆ ಕಾರಣವಾಗುತ್ತದೆ ಅದು ನಿರೀಕ್ಷೆಗಳು ಮತ್ತು ಭವಿಷ್ಯದ ಉದ್ದೇಶಗಳಿಗೆ ವಿರುದ್ಧವಾದ ಮೌಲ್ಯಮಾಪನವಾಗಿದೆ ಆದ್ದರಿಂದ ಪೂರ್ವ ಖರೀದಿ ಹಂತದಿಂದ ಸೇವಾ ಎನ್ಕೌಂಟರ್ ಹಂತಕ್ಕೆ ಹೆಚ್ಚಿನ ಸಂಪರ್ಕ ಅಥವಾ ಕಡಿಮೆ ಸಂಪರ್ಕ ವಿತರಣೆಯಲ್ಲಿ ಪಾತ್ರ ಮತ್ತು ಎನ್ಕೌಂಟರ್ ನಂತರದ ಹಂತ ಆದ್ದರಿಂದ ಇದು ಸೇವೆಯ 3 ಹಂತದ ಮಾದರಿ ನಂತರ ಎರಡನೇ ಭಾಗಕ್ಕೆ ಬನ್ನಿ ಆದ್ದರಿಂದ ಇಲ್ಲಿ ಸೇವಾ ಮಾದರಿಯನ್ನು ಕಟ್ಟಬೇಕು ಆದ್ದರಿಂದ ಇಲ್ಲಿ ಮೌಲ್ಯದ ಪ್ರತಿಪಾದನೆ ಇದೆ ಅದು ಅಭಿವೃದ್ಧಿ ಸೇವೆಗಳ ಪರಿಕಲ್ಪನೆ ಮುಖ್ಯ ಕೋರ್ ಮತ್ತು ಪೂರಕ ಅಂಶಗಳು ಮತ್ತು ಸೇವಾ ವಿತರಣೆಗೆ ಆಯ್ದ ಭೌತಿಕ ಮತ್ತು ಎಲೆಕ್ಟ್ರಾನಿಕ್ದಾರಿ ಚಾನಲ್ಗಳೊಂದಿಗೆ ಸಂವಹನ ನಡೆಸುತ್ತದೆ ಆದ್ದರಿಂದ ಸೇವಾ ವಿತರಣೆಗಾಗಿ ಭೌತಿಕ ಮತ್ತು ಎಲೆಕ್ಟ್ರಾನಿಕ್ ಚಾನೆಲ್ಗಳಲ್ಲಿ ಆಯ್ಕೆ ಮಾಡಬೇಕಾಗುತ್ತದೆ ಮತ್ತು ನಂತರ ಬೆಲೆ ಸ್ಪರ್ಧೆ ಮತ್ತು ಮೌಲ್ಯವನ್ನು ಉಲ್ಲೇಖಿಸಿ ಬೆಲೆಗಳನ್ನು ನಿಗದಿಪಡಿಸಿದ ನಂತರ ಮೌಲ್ಯ ವಿನಿಮಯ ನಡೆಯುತ್ತದೆ ಈ ಮೌಲ್ಯ ವಿನಿಮಯವು ನಡೆಯುತ್ತದೆ ಮತ್ತು ಇದು ವ್ಯವಹಾರ ಮಾದರಿ ಮತ್ತು ಇದು ಗ್ರಾಹಕರ ಶಿಕ್ಷಣ ಮತ್ತು ಮೌಲ್ಯದ ಪ್ರತಿಪಾದನೆಯ ಪ್ರಚಾರ ಮತ್ತು ಸ್ಪರ್ಧಾತ್ಮಕ ಪರ್ಯಾಯಗಳ ವಿರುದ್ಧ ಮೌಲ್ಯದ ಪ್ರತಿಪಾದನೆಯೊಂದಿಗೆ ಸಂವಹನ ನಡೆಸುತ್ತದೆ ಆದ್ದರಿಂದ ಇದು ವ್ಯವಹಾರ ಮಾದರಿ ಮತ್ತು ನಂತರ ಗ್ರಾಹಕರು ಹೇಗೆ ಶಿಕ್ಷಣ ಪಡೆಯುತ್ತಾರೆ ಮತ್ತು ಸ್ಪರ್ಧಾತ್ಮಕ ಪರ್ಯಾಯಗಳ ವಿರುದ್ಧ ನಿಲುವು ಪಡೆಯುತ್ತಾರೆ ಮತ್ತು 3 ನೇಯದು ಗ್ರಾಹಕ ಇಂಟರ್ಫೇಸ್ ಸಂಪರ್ಕ್ ಕೊಂಡಿ ನಿರ್ವಹಣೆ ಆದ್ದರಿಂದ ಲವ್ಲಾಕ್ ವಿರ್ಟ್ಜ್ ಮತ್ತು ಚಟರ್ಜಿLovelock Wirtz and Chatterjee ಅವರು ಮತ್ತೆ ಮಾಡುತ್ತಾರೆ ಅವರು ಮತ್ತೆ ಈ ಭಾಗವನ್ನು ವಿನ್ಯಾಸಗೊಳಿಸುತ್ತಾರೆ ಆದ್ದರಿಂದ ಸೇವಾ ಪ್ರಕ್ರಿಯೆಗಳ ವಿನ್ಯಾಸ ಮತ್ತು ನಿರ್ವಹಣೆ ಮತ್ತು ಉತ್ಪಾದಕ ಸಾಮರ್ಥ್ಯದ ವಿರುದ್ಧ ಸಮತೋಲನ ಬೇಡಿಕೆ ಇವುಗಳು ಪರಸ್ಪರ ಸಂವಹನ ನಡೆಸಬೇಕು ಮತ್ತು ನಂತರ ಒಮ್ಮೆ ಸೇವಾ ವಾತಾವರಣವನ್ನು ಯೋಜಿಸಬೇಕಾಗುತ್ತದೆ ಆದ್ದರಿಂದ ಸೇವಾ ವಾತಾವರಣವು ಸೇವಾ ಪ್ರಕ್ರಿಯೆಗಳ ವಿತರಣೆಯಲ್ಲಿ ಮತ್ತು ಸಾಮರ್ಥ್ಯದ ವಿರುದ್ಧದ ಬೇಡಿಕೆಯನ್ನು ಸಮತೋಲನಗೊಳಿಸಲು ಮತ್ತು ನಂತರ ಸ್ಪರ್ಧಾತ್ಮಕ ಅನುಕೂಲಕ್ಕಾಗಿ ಸೇವಾ ನೌಕರರ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಸೇವಾ ಪರಿಸರವನ್ನು ಯೋಜಿಸಲು ಇದನ್ನು ಮಾಡಬೇಕಾಗಿದೆ ಮತ್ತು ಅದು ಸೇವಾ ಪ್ರಕ್ರಿಯೆಗಳ ವಿನ್ಯಾಸ ಮತ್ತು ನಿರ್ವಹಣೆ ಮತ್ತು ಉತ್ಪಾದಕ ಸಾಮರ್ಥ್ಯದ ವಿರುದ್ಧ ಬೇಡಿಕೆಯ ಸಮತೋಲನದೊಂದಿಗೆ ಸಂವಹನ ನಡೆಸುತ್ತದೆ ನಂತರ ಲಾಭದಾಯಕ ಸೇವೆಗಳ ಕಾರ್ಯತಂತ್ರಗಳನ್ನು ಜಾರಿಗೊಳಿಸುತ್ತಿರುವ 4 ನೇ ಭಾಗಕ್ಕೆ ಬರೋಣ ಆದ್ದರಿಂದ ಇಲ್ಲಿ ನೋಡೋಣ ಅದು ಗ್ರಾಹಕ ಸಂಬಂಧವನ್ನು ಸೃಷ್ಟಿಸುತ್ತದೆ ಮತ್ತು ನಿಷ್ಠೆಯನ್ನು ನಿರ್ಮಿಸುತ್ತದೆ ಮತ್ತು ಸೇವಾ ಮರುಪಡೆಯುವಿಕೆಗೆ ಯೋಜನೆ ರೂಪಿಸುತ್ತದೆ ಮತ್ತು ಗ್ರಾಹಕರ ಪ್ರತಿಕ್ರಿಯೆ ಪಡೆಯುವ ವ್ಯವಸ್ಥೆಗಳನ್ನು ರಚಿಸುತ್ತದೆ ನಂತರ ಅದು ಸೇವೆಯ ಗುಣಮಟ್ಟ ಮತ್ತು ಉತ್ಪಾದಕತೆಯ ನಿರಂತರ ಸುಧಾರಣೆಯನ್ನು ಒದಗಿಸುತ್ತದೆ ಮತ್ತು ಅದು ಬದಲಾವಣೆ ನಿರ್ವಹಣೆ ಮತ್ತು ಸೇವಾ ನಾಯಕತ್ವಕ್ಕಾಗಿ ಸಂಸ್ಥೆಯನ್ನು ಒದಗಿಸುತ್ತದೆ ಆದ್ದರಿಂದ ಈ ರೀತಿಯಾಗಿ ಸೇವಾ ಮಾರ್ಕೆಟಿಂಗ್ನ 4 ಭಾಗಗಳಿವೆ ಮತ್ತು 1 ನೇ ಭಾಗವು ಗ್ರಾಹಕರ ಅಗತ್ಯತೆಗಳು ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಸೇವಾ ಮುಖಾಮುಖಿಯಲ್ಲಿನ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳುವುದು ಎರಡನೆಯದು ಸೇವಾ ಮಾದರಿಯನ್ನು ನಿರ್ಮಿಸುತ್ತಿದೆ ಮೂರನೆಯದಾಗಿ ಗ್ರಾಹಕರ ಇಂಟರ್ಫೇಸ್ ಅನ್ನು ನಿರ್ವಹಿಸುವುದು ಮತ್ತು 4 ನೇಯದು ಲಾಭದಾಯಕ ಸೇವಾ ತಂತ್ರಗಳನ್ನು ಅನುಷ್ಠಾನಗೊಳಿಸುವುದು ಇಲ್ಲಿ ನಾನು ಪಾಠದಲ್ಲಿ ಉಲ್ಲೇಖಿಸಿರುವ ಉಲ್ಲೇಖಗಳ ಪಟ್ಟಿ ಈ ಅಧಿವೇಶನವನ್ನು ನೀವು ಆನಂದಿಸಿದ್ದೀರಿ ಮತ್ತು ಅದು ನಿಮಗೆ ಸಹಾಯ ಮಾಡುತ್ತದೆ ಎಂದು ನನಗೆ ಭರವಸೆ ಇದೆ